ವಿನ್ಯಾಸ ಎಂದರೇನು ವಿನ್ಯಾಸವು ಉತ್ಪನ್ನದ ಆಕಾರ ಸಂರಚನೆ ಮಾದರಿ ಅಲಂಕಾರಿಕ ರೇಖೆಗಳು ಅಥವಾ ಬಣ್ಣಗಳ ಸಂಯೋಜನೆ ಕೈಗಾರಿಕಾ ಪ್ರಕ್ರಿಯೆಯಿಂದ ಪ್ರತ್ಯೇಕವಾಗಿ ತಯಾರಿಸಲು ಮತ್ತು ಮಾರಾಟ ಮಾಡಲು ಸಮರ್ಥವಾಗಿರುವ ಸಿದ್ಧಪಡಿಸಿದ ಕೈಗಾರಿಕಾ ಪ್ರಕ್ರಿಯೆ ಲೇಖನ ಇದನ್ನು ಅನ್ವಯಿಸಲಾಗುತ್ತದೆ ಇದು ದೃಷ್ಟಿಗೋಚರತೆಯನ್ನು ಹೊಂದಿರಬೇಕು ಉತ್ಪನ್ನದ ಕ್ರಿಯಾತ್ಮಕವಲ್ಲದ ಅಂಶ ಇದು ಉತ್ಪನ್ನದ ಕ್ರಿಯಾತ್ಮಕ ಅಂಶವಾಗಿದ್ದರೆ ಸರಿಯಾದ ವಿನ್ಯಾಸವನ್ನು ನೀಡಲಾಗುತ್ತದೆ ಪೇಟೆಂಟ್ ಕಾನೂನಿನಲ್ಲಿನ ಅವಶ್ಯಕತೆಗಳನ್ನು ಪೂರೈಸಿದಲ್ಲಿ ಅದನ್ನು ಪೇಟೆಂಟ್ನಿಂದ ರಕ್ಷಿಸಬೇಕು ಪೇಟೆಂಟ್ ಮತ್ತು ವಿನ್ಯಾಸದ ನಡುವಿನ ವ್ಯತ್ಯಾಸವೆಂದರೆ ಪೇಟೆಂಟ್ ಉತ್ಪನ್ನವನ್ನು ಪ್ರಕಟಿಸುತ್ತದೆ ಇದು ತಾಂತ್ರಿಕ ಭಾಗಗಳನ್ನು ಅಥವಾ ಕ್ರಿಯಾತ್ಮಕ ಅಂಶಗಳನ್ನು ರಕ್ಷಿಸುತ್ತದೆ ಆದರೆ ವಿನ್ಯಾಸವು ಉತ್ಪನ್ನದ ಕ್ರಿಯಾತ್ಮಕವಲ್ಲದ ಅಂಶಗಳನ್ನು ಕೇಂದ್ರೀಕರಿಸುತ್ತದೆ ಆದ್ದರಿಂದ ವಿನ್ಯಾಸವು ಉತ್ಪನ್ನವನ್ನು ಕಲಾತ್ಮಕವಾಗಿ ಆಕರ್ಷಿಸುತ್ತದೆ ಉತ್ಪನ್ನವು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಏನನ್ನಾದರೂ ಹಾಕಿದರೆ ಅದು ಉತ್ಪನ್ನವನ್ನು ವಿನ್ಯಾಸದಿಂದ ರಕ್ಷಿಸಲಾಗುವುದಿಲ್ಲ ಆದ್ದರಿಂದ ವಿನ್ಯಾಸವು ಉತ್ಪನ್ನದ ಕ್ರಿಯಾತ್ಮಕವಲ್ಲದ ಅಂಶಗಳನ್ನು ಮಾತ್ರ ರಕ್ಷಿಸುತ್ತದೆ ಪೇಟೆಂಟ್ ಕಚೇರಿಯಲ್ಲಿ ವಿನ್ಯಾಸ ವಿಭಾಗವಿದೆ ಅದು ವಿನ್ಯಾಸವನ್ನು ಸಮ್ಮತಿಸುತ್ತದೆ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ ಚೆನ್ನೈ ಮುಂಬೈ ಮತ್ತು ನವದೆಹಲಿಯಲ್ಲಿ ಶಾಖೆಗಳಿವೆ ವಿನ್ಯಾಸವನ್ನು ನೀಡಿದ ನಂತರ ಪೇಟೆಂಟ್ ಕಚೇರಿ ವಿನ್ಯಾಸದ ನೋಂದಣಿ ಪ್ರಮಾಣಪತ್ರವನ್ನು ನೀಡುತ್ತದೆ ಇದು ವಿನ್ಯಾಸ ಸಂಖ್ಯೆ ಮತ್ತು ನೋಂದಣಿ ದಿನಾಂಕವನ್ನು ಹೊಂದಿರುತ್ತದೆ ವಿನ್ಯಾಸವನ್ನು ಚಿತ್ರಾತ್ಮಕವಾಗಿ ತೋರಿಸಲಾಗಿದೆ ಒಂದು ಮಾದರಿಯು ಹೇಗೆ ಕಾಣುತ್ತದೆ ಎಂಬುದಕ್ಕೆ ನೀವು ಎರಡು ಉದಾಹರಣೆಗಳನ್ನು ನೋಡಬಹುದು ನವೀನತೆಯು ಅಲಂಕಾರಿಕ ಮೇಲ್ಮೈಯಲ್ಲಿ ಅಥವಾ ಆಕಾರ ಅಥವಾ ಸಂರಚನೆಯಲ್ಲಿ ಇದೆ ಎಂದು ಅಪ್ಲಿಕೇಶನ್ನಲ್ಲಿ ಹೇಳಿಕೆಯಿರಬೇಕು ಯಾವುದೇ ಯಾಂತ್ರಿಕ ಅಥವಾ ಇತರ ಯಾಂತ್ರಿಕತೆಯ ಕ್ರಿಯೆಗೆ ಸಂಬಂಧಿಸಿದಂತೆ ನೋಂದಣಿಯ ಕಾರಣದಿಂದ ಯಾವುದೇ ಹಕ್ಕು ಪಡೆಯಲಾಗುವುದಿಲ್ಲ ಎಂಬ ಹಕ್ಕು ನಿರಾಕರಣೆ ಇರಬೇಕು ವಸ್ತಿವಿನ ಯಾವುದೇ ರೀತಿ ಅಥವಾ ನಿರ್ಮಾಣದ ತತ್ವಕ್ಕೆ ಸಂಬಂಧಿಸಿದಂತೆ ಕ್ರಿಯಾತ್ಮಕವಾಗಿ ಏನನ್ನೂ ಪಡೆಯಬಾರದು ಪದಗಳು ಅಕ್ಷರಗಳು ಸಂಖ್ಯೆಗಳು ಬಣ್ಣ ಸಂಯೋಜನೆ ಅಥವಾ ಟ್ರೇಡ್ಮಾರ್ಕ್ಗಳ ಪ್ರತ್ಯೇಕ ಬಳಕೆಗೆ ನೋಂದಾಯಿಸುವುದರಿಂದ ಯಾವುದೇ ಹಕ್ಕು ಪಡೆಯುವುದಿಲ್ಲ ಎಂದು ಹೇಳುವ ಹಕ್ಕು ನಿರಾಕರಣೆಗಳು ಇರಬೇಕು ಇದರರ್ಥ ಟ್ರೇಡ್ಮಾರ್ಕ್ನ ವಿಷಯವನ್ನು ಇಲ್ಲಿ ಒಳಗೊಂಡಿಲ್ಲ ಆದ್ದರಿಂದ ವಿನ್ಯಾಸವನ್ನು ಸಲ್ಲಿಸುವಾಗ ಈ ಎರಡು ಹಕ್ಕು ನಿರಾಕರಣೆಗಳನ್ನು ಮಾಡಬೇಕಾಗಿದೆ ಅರ್ಜಿದಾರ ಅಥವಾ ಅರ್ಜಿಯನ್ನು ಬರೆಯುವ ವ್ಯಕ್ತಿ ಅಥವಾ ಕಾನೂನು ಪ್ರತಿನಿಧಿ ಅಥವಾ ನಿಯೋಜಕರು ವಿನ್ಯಾಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ವಿನ್ಯಾಸಕ್ಕಾಗಿ ಫೈಲ್ ಮಾಡುವ ಅಥವಾ ವಿನ್ಯಾಸಕ್ಕಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿಯನ್ನು ಮಾಲೀಕರೆಂದು ಪರಿಗಣಿಸಲಾಗುತ್ತದೆ ಅರ್ಜಿಯನ್ನು ಪೇಟೆಂಟ್ ಕಚೇರಿಯ ವಿನ್ಯಾಸ ವಿಭಾಗದ ಮುಂದೆ ಸಲ್ಲಿಸಲಾಗುತ್ತದೆ ವಿನ್ಯಾಸವನ್ನು ಸಲ್ಲಿಸುವ ಮಾನದಂಡಗಳೆಂದರೆ ಅದು ಹೊಸ ಅಥವಾ ಸ್ವಂತಿಕೆಯುಳ್ಳದಾಗಿರಬೇಕು ಹೊಸತು ಎಂಬುದು ಮೊದಲು ಪ್ರಕಟಿಸಲಾಗಿಲ್ಲ ಎಂಬ ಅಂಶವನ್ನು ಸೂಚಿಸುತ್ತದೆ ಅದು ಸಾರ್ವಜನಿಕರಿಗೆ ಬಹಿರಂಗಪಡಿಸಿರಬಾರದು ಇದು ಒಂದು ಉತ್ಪನ್ನವನ್ನು ಇನ್ನೊಂದರಿಂದ ಪ್ರತ್ಯೇಕಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅದನ್ನು ವಸ್ತುವಿಗೆ ಅನ್ವಯಿಸಬೇಕು ಏಕೆಂದರೆ ವಿನ್ಯಾಸವನ್ನು ಸ್ವತಃ ರಕ್ಷಿಸಲಾಗುವುದಿಲ್ಲ ಅದು ವಸ್ತುವಿನಲ್ಲಿ ಸ್ವತಃ ಪ್ರಕಟಗೊಳ್ಳಬೇಕು ಮತ್ತು ಅದು ದೃಶ್ಯ ಆಕರ್ಷಣೆಯನ್ನು ಹೊಂದಿರಬೇಕು ವಿನಾಯಿತಿಗಳು ಯಾವುವು ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ನೈತಿಕತೆಗೆ ವಿರುದ್ಧವಾದ ವಿನ್ಯಾಸಗಳನ್ನು ನೀಡಲಾಗುವುದಿಲ್ಲ ಪ್ರತ್ಯೇಕವಾಗಿ ತಯಾರಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಾಗದ ವಿಷಯವಸ್ತು ಗಳನ್ನು ನೀಡಲಾಗುವುದಿಲ್ಲ ಉದಾಹರಣೆಗೆ ಶುಭಾಶಯ ಪತ್ರಗಳು ಮತ್ತು ಪೋಸ್ಟ್ಕಾರ್ಡ್ಗಳು ವಿನ್ಯಾಸದ ವಿಷಯವಾಗಿರಬಾರದು ಕೃತಿಸ್ವಾಮ್ಯದ ಕೃತಿಗಳು ವಿನ್ಯಾಸದ ವಿಷಯವಾಗಿರಬಾರದು ಏಕೆಂದರೆ ಅದು ಬೇರೆ ಆಡಳಿತ ಕ್ರಮದಿಂದ ರಕ್ಷಿಸಲ್ಪಟ್ಟಿದೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ವಿನ್ಯಾಸವು ವಿನ್ಯಾಸದ ವಿಷಯವಾಗಿರಬಾರದು ಏಕೆಂದರೆ ಅದನ್ನು ರಕ್ಷಿಸಲು ಪ್ರತ್ಯೇಕ ಆಡಳಿತ ಕ್ರಮವಿದೆ ವ್ಯಂಗ್ಯಚಿತ್ರಗಳನ್ನು ಹಕ್ಕುಸ್ವಾಮ್ಯಗಳಿಂದ ರಕ್ಷಿಸಲಾಗಿದೆ ಧ್ವಜಗಳು ಮತ್ತು ರಾಷ್ಟ್ರೀಯ ಚಿಹ್ನೆಗಳು ವಿನ್ಯಾಸದ ವಿಷಯವಾಗಿರಬಾರದು ವಿನ್ಯಾಸವನ್ನು ನೀಡಿದಾಗ ಅದು ಕಣ್ಣಿಗೆ ಕಾಣುವದ್ದಾಗಿದರೆ ಇದು 10 ವರ್ಷಗಳ ಅವಧಿಯನ್ನು ಹೊಂದಿರುತ್ತದೆ ಮತ್ತು 5 ವರ್ಷಗಳ ಅವಧಿಯವರೆಗೆ ನವೀಕರಿಸಬಹುದು ಆದ್ದರಿಂದ ಒಟ್ಟು 15 ವರ್ಷಗಳ ರಕ್ಷಣೆ ಇರಬಹುದು ಆ ಅವಧಿಯ ನಂತರ ವಿನ್ಯಾಸವು ಸಾರ್ವಜನಿಕ ವ್ಯಾಪ್ತಿಗೆ ಬರುತ್ತದೆ ವಿನ್ಯಾಸವು ಮಾಲೀಕರಿಗೆ ವಿಶೇಷ ಹಕ್ಕನ್ನು ನೀಡುತ್ತದೆ ಮಾಲೀಕರು ವಿನ್ಯಾಸದ ಹಕ್ಕುಸ್ವಾಮ್ಯವನ್ನು ಹೊಂದಿರುವಾಗ ಅದರ ಪ್ರತಿಗಳನ್ನು ಮಾಡುವ ಇತರ ಜನರ ವಿರುದ್ಧ ಮಾಲೀಕರು ಕ್ರಮ ತೆಗೆದುಕೊಳ್ಳಬಹುದು ವಿನ್ಯಾಸವನ್ನು ಮಾರಾಟ ಮಾಡಲು ನಿಯೋಜಿಸಲು ಮತ್ತು ಪರವಾನಗಿ ನೀಡಲು ಮಾಲೀಕರಿಗೆ ಹಕ್ಕಿದೆ ಒಬ್ಬ ವ್ಯಕ್ತಿಯು ವಿನ್ಯಾಸಕ್ಕಾಗಿ ಫೈಲ್ ಮಾಡುವ ಮೊದಲು ಅವನು ವಿನ್ಯಾಸ ಹುಡುಕಾಟವನ್ನು ಮಾಡಬಹುದು ಪೇಟೆಂಟ್ ಕಚೇರಿಯಲ್ಲಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ನೀವು ವಿನ್ಯಾಸ ಶೋಧವನ್ನು ಮಾಡಬಹುದು ಅಂತರರಾಷ್ಟ್ರೀಯ ವರ್ಗೀಕರಣವಿದೆ ಇದನ್ನು ಲೊಕಾರ್ನೊ ಒಪ್ಪಂದದಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದು ವಿನ್ಯಾಸವನ್ನು ನೋಂದಾಯಿಸಬಹುದಾದ ವಿವಿಧ ವರ್ಗಗಳನ್ನು ವರ್ಗೀಕರಿಸುತ್ತದೆ 1 ರಿಂದ 31 ಮತ್ತು 99 ನೇ ತರಗತಿಗಳಿವೆ ಉದಾಹರಣೆಗೆ ವರ್ಗ 2 ಬಟ್ಟೆಯವಸ್ತುಗಳಿಗೆ ಸಂಬಂಧಿಸಿದ್ದಾಗಿದೆ ಮತ್ತು 28 ನೇ ವರ್ಗವು ಔಷಧೀಯ ಮತ್ತು ಸೌಂದರ್ಯವರ್ಧಕಗಳಿಗೆ ಸಂಬಂಧಿಸಿದ್ದಾಗಿದೆ ದೋಷಾರೋಪಗಳ ಮೊಕದ್ದಮೆ ವಿನ್ಯಾಸವನ್ನು ಜಾರಿಗೊಳಿಸುತ್ತದೆ ಇದನ್ನು ಜಿಲ್ಲಾ ನ್ಯಾಯಾಲಯ ಅಥವಾ ಹೈಕೋರ್ಟ್ ಮತ್ತು ದೋಷಾರೋಪಗಳ ಮೊಕದ್ದಮೆ ಸಲ್ಲಿಸಲಾಗುತ್ತದೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಯಾವುದೇ ಉಲ್ಲಂಘನೆಯ ಮೊಕದ್ದಮೆಯಂತಿದೆ ಅದು ತಡೆಯಾಜ್ಞೆಯಾಗಿರಬಹುದು ಅದು ವ್ಯಕ್ತಿಯನ್ನು ಬಳಸದಂತೆ ತಡೆಯುತ್ತದೆ ಹಾನಿಯನ್ನು ದಂಡದ ಮೂಲಕ ಪುನಹ ಪಡೆದುಕೊಳ್ಳಬಹುದು ವಿನ್ಯಾಸ ಉಲ್ಲಂಘನೆಯು ಪ್ರತಿ ವಿನ್ಯಾಸ ಉಲ್ಲಂಘನೆಗೆ ಪರಿಹಾರದ ಮಿತಿಯನ್ನು 50000 ರೂಪಾಯಿಗಳಿಗೆ ನಿಗದಿಪಡಿಸುತ್ತದೆ ವಿನ್ಯಾಸವನ್ನು ಅದರ ನೋಂದಣಿಯ ನಂತರ ಪ್ರಶ್ನಿಸಬಹುದು ವಿನ್ಯಾಸ ವಿಭಾಗದಲ್ಲಿ ಯಾವುದೇ ಇದು ಪೂರ್ವಭಾವಿಯಾಗಿ ಯಾವುದೇ ಸವಾಲನ್ನು ಹೊಂದಿಲ್ಲ ಕಾಯಿದೆಯ ಅಡಿಯಲ್ಲಿ ಅಗತ್ಯತೆಗಳನ್ನು ಪೂರೈಸಲು ವಿಫಲವಾದಾಗ ರದ್ದತಿಗೆ ಆಧಾರವನ್ನು ಕೋರಬಹುದು